ಇದು ಈ course ಕೋರ್ಸ್ ನ ಕೊನೆಯ ಭಾಗವಾಗಿದೆ DC motor ಮೋಟರ್ ಗಳ ವೇಗ ನಿಯಂತ್ರಣ ವಿಧಾನಗಳು ತುಂಬಾ ಸರಳವಾಗಿವೆ back emf ಬ್ಯಾಕ್ ಎಮ್ಫ್ Eb ∅Zn 60 PA ಕೆಲವು ಸ್ಥಳಗಳಲ್ಲಿ ನಾನು N ಬಳಸಿರಬಹುದು ಎಂದು ನಮಗೆ ತಿಳಿದಿದೆ ಅದಕ್ಕಾಗಿಯೇ bracket ಬ್ರಾಕೆಟ್ ನಲ್ಲಿ ಅದನ್ನು n N ಎಂದು ಬರೆಯಲಾಗಿದೆ ಈ ಬಗ್ಗೆ ಯಾವುದೇ ಗೊಂದಲಇರಬಾರದು ಮತ್ತು back emf ಬ್ಯಾಕ್ ಎಮ್ಫ್ Eb V - armature circuit ಆರ್ಮೆಚರ್ ಸರ್ಕ್ಯೂಟ್ ನಲ್ಲಿ drop ಡ್ರಾಪ್ ಅದು armature circuit ಆರ್ಮೇಚರ್ ಸರ್ಕ್ಯೂಟ್ ನಲ್ಲಿ ವೋಲ್ಟೇಜ್ ಡ್ರಾಪ್ ಅಂದರೆ Ia ra ಇಲ್ಲಿ ನೋಡಬಹುದು ಈ ಕೆಳಗಿನ ವಿಧಾನಗಳಿಂದ DC motor ಮೋಟರ್ ನ ವೇಗವನ್ನು ಬದಲಾಯಿಸಬಹುದು ಒಂದು motor ಮೋಟರ್ ನ armature ಆರ್ಮೇಚರ್ ಗೆ ಅನ್ವಯಿಸುವ ವೋಲ್ಟೇಜ್ ಅನ್ನು ಬದಲಾಯಿಸುವ ಮೂಲಕ ಅಂದರೆ V ಅನ್ವಯಿಕ ವೋಲ್ಟೇಜ್ ಅನ್ನು ನಾವು ಬದಲಾಯಿಸಬಹುದು ಮತ್ತೊಂದು ವಿಷಯವೆಂದರೆ armature circuit ಆರ್ಮೇಚರ್ ಸರ್ಕ್ಯೂಟ್ ನಲ್ಲಿ resistance ಪ್ರತಿರೋಧವನ್ನು ಸೇರಿಸುವ ಮೂಲಕ armature ಆರ್ಮೇಚರ್ ಗೆ ಅನ್ವಯಿಸಲಾದ ವೋಲ್ಟೇಜ್ ಅನ್ನು ಕಡಿಮೆ ಮಾಡಬಹುದು ಅಲ್ಲಿ armature current ಆರ್ಮೆಚರ್ ಕರೆಂಟ್ ಅನ್ನು ಬದಲಾಯಿಸುವ ಮೂಲಕ ಮತ್ತು ಸಂಖ್ಯೆ 3 field flux ಕ್ಷೇತ್ರ ಫ್ಲಕ್ಸ್ ಅನ್ನು ಬದಲಾಯಿಸುವ ಮೂಲಕ field current ಫೀಲ್ಡ್ ಕರೆಂಟ್ ಅನ್ನು ಬದಲಾಯಿಸುವ ಮೂಲಕ DC motor ಮೋಟರ್ ನ ವೇಗವನ್ನು ಬದಲಾಯಿಸಬಹುದು ಈ 3 ವಿಭಿನ್ನ ಮಾರ್ಗಗಳಾಗಿವೆ ಈಗ DC shunt motor ಷಂಟ್ ಮೋಟರ್ ನ ವೇಗ ನಿಯಂತ್ರಣವನ್ನು ನೋಡೋಣ DC shunt motor ಷಂಟ್ ಮೋಟರ್ ವೇಗ ನಿಯಂತ್ರಣದ ಅತ್ಯಂತ ಸಾಮಾನ್ಯ ವಿಧಾನವೆಂದರೆ ಕ್ಷೇತ್ರ ಬಲವನ್ನು ನಿಯಂತ್ರಿಸುವುದು field ಕ್ಷೇತ್ರ resistance ಪ್ರತಿರೋಧವನ್ನು ನಿಯಂತ್ರಿಸುವ ಮೂಲಕ ನಾವು circuit ಸರ್ಕ್ಯೂಟ್ ಅನ್ನು ನೋಡಿದರೆ ಇದು field winding ಫೀಲ್ಡ್ ವೈಂಡಿಂಗ್ ಮತ್ತು ಹೆಚ್ಚುವರಿ resistance ಪ್ರತಿರೋಧವನ್ನು series ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ ಇದು ಬದಲಾಗುವ resistance ಪ್ರತಿರೋಧವಾಗಿದೆ ಈ resistance ಪ್ರತಿರೋಧವನ್ನು ಬದಲಾಯಿಸುವ ಮೂಲಕ field current ಕ್ಷೇತ್ರ ಕರೆಂಟ್ ಬದಲಾಗುತ್ತದೆ ಇದು resistance ಪ್ರತಿರೋಧ Rf ಮತ್ತು Rf' field resistance ಕ್ಷೇತ್ರ ಪ್ರತಿರೋಧವಾಗಿದೆ ನಾವು field current ಫೀಲ್ಡ್ ಕರೆಂಟ್ ಕಂಡುಹಿಡಿಯಲು ಬಯಸಿದಾಗ If VRf Rf ಇದರೊಂದಿಗೆ field winding resistance ಫೀಲ್ಡ್ ವೈಂಡಿಂಗ್ ರೆಸಿಸ್ಟೆನ್ಸ್ Rf ಬದಲಾಗುವ resistance ಪ್ರತಿರೋಧದ ಮೂಲಕ Rf ಮೌಲ್ಯವನ್ನು ಬದಲಾಯಿಸಬಹುದು field current ಕ್ಷೇತ್ರ ಕರೆಂಟ್ Rf ಹೆಚ್ಚಳದೊಂದಿಗೆ ಕಡಿಮೆಯಾಗುತ್ತದೆ ಇಲ್ಲಿ resistance ಪ್ರತಿರೋಧವನ್ನು ಸೇರಿಸುವುದರಿಂದ field current ಕ್ಷೇತ್ರ ಕರೆಂಟ್ ಕಡಿಮೆಯಾಗುತ್ತದೆ ನಮಗೆ ತಿಳಿದಿದೆ flux ಫ್ಲಕ್ಸ್ field current ಕ್ಷೇತ್ರ ಕರೆಂಟ್ ಅನುಪಾತದಲ್ಲಿದೆ ಸ್ವಾಭಾವಿಕವಾಗಿ flux ಫ್ಲಕ್ಸ್ ಕೂಡ ಕಡಿಮೆಯಾಗುತ್ತದೆ Field current ಕ್ಷೇತ್ರ ಕರೆಂಟ್ ಹೆಚ್ಚಾದಂತೆ ವೇಗವು ಕಡಿಮೆಯಾಗುತ್ತದೆ ಎಂಬುದನ್ನು ನಾವು ಗುಣಲಕ್ಷಣದಿಂದ ನೋಡಬಹುದು field current ಫೀಲ್ಡ್ ಕರೆಂಟ್ ಹೆಚ್ಚಾದರೆ flux ಫ್ಲಕ್ಸ್ ಕೂಡ ಹೆಚ್ಚಾಗುತ್ತದೆ Field current ಫೀಲ್ಡ್ ಕರೆಂಟ್ ∅ ಅನುಪಾತದಲ್ಲಿದೆ ಇದನ್ನು ನಾವು ಯಾವಾಗಲೂ ನೆನಪಿನಲ್ಲಿಡಬೇಕು Circuit connections ಸರ್ಕ್ಯೂಟ್ ಸಂಪರ್ಕಗಳು ಮತ್ತು flux ಫ್ಲಕ್ಸ್ ಮತ್ತು field current ಫೀಲ್ಡ್ ಕರೆಂಟ್ ನಡುವಿನ ಸಂಬಂಧ ನಮಗೆ ತಿಳಿದಿದೆ ∅ ಚಿತ್ರದಲ್ಲಿ ತೋರಿಸಿರುವಂತೆ ವೇಗ ಕ್ಕೆ ಅನುಪಾತದಲ್ಲಿದೆ ಈ ವಿಧಾನದಲ್ಲಿ ಒಂದು variable resistance ವೇರಿಯಬಲ್ ರೆಸಿಸ್ಟೆನ್ಸ್ ಅನ್ನು ಸರಣಿಯಲ್ಲಿ shunt field ಷಂಟ್ ಫೀಲ್ಡ್ ನೊಂದಿಗೆ ಸಂಪರ್ಕಿಸಲಾಗಿದೆ ಈ ರೇಖಾಚಿತ್ರದಲ್ಲಿ ತೋರಿಸಲಾಗಿದೆ ಅನ್ವಯಿಸಲಾದ ವೋಲ್ಟೇಜ್ ಅನ್ನು ಬದಲಾಯಿಸದಿದ್ದಾಗ ವೇಗವು flux ಫ್ಲಕ್ಸ್ ಗೆ ವಿಲೋಮ ಅನುಪಾತದಲ್ಲಿದೆ ಮತ್ತು ಈ ಸಮೀಕರಣದಲ್ಲಿ ತೋರಿಸಿರುವಂತೆ back emf ಬ್ಯಾಕ್ ಎಮ್ಫ್ ಸ್ಥಿರವಾಗಿದೆ ನಮಗೆ ತಿಳಿದಿದೆ Eb ಇಬ್ ಬ್ಯಾಕ್ ಎಮ್ಫ್ ಕೆ ∅ಎನ್ ಸಮೀಕರಣ ಕೆ ಸ್ಥಿರವಾಗಿದೆ ಮತ್ತು ಫ್ಲಕ್ಸ್ ಇಫ್ ಫೀಲ್ಡ್ ಕರೆಂಟ್ ಗೆ ಅನುಪಾತದಲ್ಲಿದೆ ಈ ಅಭಿವ್ಯಕ್ತಿಗಾಗಿ ಇಬ್ ಕೆ∅ಎನ್ ವೇಗವು ಫ್ಲಕ್ಸ್ ಗೆ ವಿಲೋಮ ಅನುಪಾತದಲ್ಲಿದೆ ಅನ್ವಯಿಕ ವೋಲ್ಟೇಜ್ ಅನ್ನು ಬದಲಾಯಿಸದಿದ್ದಾಗ ಬ್ಯಾಕ್ ಎಮ್ಫ್ ಅನ್ನು ಸ್ಥಿರವೆಂದು ಪರಿಗಣಿಸಬಹುದು ಎಂದು ಬರೆಯಲಾಗಿದೆ Eb ಬ್ಯಾಕ್ ಎಮ್ಫ್ K ∅ n ಅನ್ವಯಿತ ವೋಲ್ಟೇಜ್ ಸ್ಥಿರವಾಗಿದ್ದರೆ ಆಗ Eb ಸ್ಥಿರವಾಗಿದೆ flux ಫ್ಲಕ್ಸ್ If ಗೆ ಅನುಪಾತದಲ್ಲಿದೆ ಮತ್ತು n If ಗೆ ವಿಲೋಮ ಅನುಪಾತದಲ್ಲಿದೆ ಅಂದರೆ ∅ ವಿಲೋಮ ಅನುಪಾತದಲ್ಲಿ ರುತ್ತದೆ field current ಕ್ಷೇತ್ರ ಕರೆಂಟ್ ವು ಹೆಚ್ಚಾದರೆ n ಕಡಿಮೆಯಾಗುತ್ತದೆ ಮತ್ತು ಇದಕ್ಕೆ ವಿರುದ್ಧವಾಗಿ ಆದ್ದರಿಂದಲೇ ಗುಣಲಕ್ಷಣವು rectangular hyperbola ಆಯತಾಕಾರದ ಹೈಪರ್ ಬೋಲಾದಂತೆ ಕಾಣುತ್ತದೆ ಇದು n rpm ಆರ್ ಪಿಎಂ ಮತ್ತು ಇದು field current ಫೀಲ್ಡ್ ಕರೆಂಟ್ ಆಗಿದೆ ಇದು ಗುಣಲಕ್ಷಣವಾಗಿದೆ ಮುಂದೆ resistance ಪ್ರತಿರೋಧವನ್ನು ಹೆಚ್ಚಿಸುವ ಮೂಲಕ shunt field ಷಂಟ್ ಕ್ಷೇತ್ರದಲ್ಲಿ shunt field current ಷಂಟ್ ಫೀಲ್ಡ್ ಕರೆಂಟ್ ನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ flux ಫ್ಲಕ್ಸ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ವೇಗವನ್ನು ಹೆಚ್ಚಿಸುತ್ತದೆ ಏಕೆಂದರೆ ಇದು ವೇಗಕ್ಕೆ ವಿಲೋಮ ಅನುಪಾತದಲ್ಲಿದೆ ಅದೇ ರೀತಿಯಲ್ಲಿ resistance ಪ್ರತಿರೋಧವನ್ನು ಕಡಿಮೆ ಮಾಡಿ shunt field circuit ಷಂಟ್ ಫೀಲ್ಡ್ ಸರ್ಕ್ಯೂಟ್ ನಲ್ಲಿ shunt field current ಷಂಟ್ ಫೀಲ್ಡ್ ಕರೆಂಟ್ ನ್ನು ಹೆಚ್ಚಿಸುತ್ತದೆ ಆದ್ದರಿಂದ flux ಫ್ಲಕ್ಸ್ ಅನ್ನು ಹೆಚ್ಚಿಸುತ್ತದೆ ಮತ್ತು ವೇಗವನ್ನು ಕಡಿಮೆ ಮಾಡುತ್ತದೆ ಇದು ಒಂದು ವಿಧಾನವಾಗಿದೆ ಮತ್ತೊಂದು ವಿಧಾನವೆಂದರೆ armature resistance ಆರ್ಮೇಚರ್ ಪ್ರತಿರೋಧ ನಿಯಂತ್ರಣ ವಿಧಾನ ಈ ವಿಧಾನದಲ್ಲಿ resistance ಪ್ರತಿರೋಧವನ್ನು armature circuit ಆರ್ಮೆಚರ್ ಸರ್ಕ್ಯೂಟ್ ನೊಂದಿಗೆ ಸರಣಿಯಲ್ಲಿ ಸೇರಿಸಲಾಗುತ್ತದೆ ಅಂದರೆ R resistance ಪ್ರತಿರೋಧವನ್ನು ಇಲ್ಲಿ ಸೇರಿಸಲಾಗುತ್ತದೆ armature resistance ಆರ್ಮೇಚರ್ ರೆಸಿಸ್ಟೆನ್ಸ್ ra ಇದು ಇಲ್ಲಿ field current ಕ್ಷೇತ್ರ ಕರೆಂಟ್ ಆಗಿದೆ ಆದ್ದರಿಂದ ಪ್ರತಿರೋಧವನ್ನು ಹೆಚ್ಚಿಸುವುದರಿಂದ armature circuit ಆರ್ಮೇಚರ್ ಸರ್ಕ್ಯೂಟ್ ನಲ್ಲಿ back emf ಬ್ಯಾಕ್ ಎಮ್ಫ್ Eb V IaRra ಎಂದರ್ಥ ಈ loop ಲೂಪ್ ನಲ್ಲಿ KVL ಅನ್ನು ಅನ್ವಯಿಸುವ ಮೂಲಕ ಇದನ್ನು ಪಡೆಯಲಾಗುತ್ತದೆ ಇಲ್ಲಿ ra armature resistance ಆರ್ಮೆಚರ್ ಪ್ರತಿರೋಧವಾಗಿದೆ ಆದ್ದರಿಂದ armature circuit ಆರ್ಮೆಚರ್ ಸರ್ಕ್ಯೂಟ್ ನಲ್ಲಿ resistance ಪ್ರತಿರೋಧವನ್ನು ಹೆಚ್ಚಿಸುವ ಮೂಲಕ Ia R ra drop ಕುಸಿತವು ಹೆಚ್ಚಾಗುತ್ತದೆ Eb ಕಡಿಮೆಯಾಗುತ್ತದೆ ಮತ್ತು ಮೋಟರ್ ನ ವೇಗಕಡಿಮೆಯಾಗುತ್ತದೆ ಏಕೆಂದರೆ back emf ಬ್ಯಾಕ್ ಎಮ್ಫ್ Eb K∅n ಆದ್ದರಿಂದ ಇಲ್ಲಿ ಏನು ನಡೆಯುತ್ತಿದೆ ಎಂದರೆ resistance ಪ್ರತಿರೋಧವನ್ನು R ಸೇರಿಸುವ ಮೂಲಕ ಡ್ರಾಪ್ ಹೆಚ್ಚಾಗುತ್ತದೆ ಆದ್ದರಿಂದ Eb ಕಡಿಮೆಯಾಗುತ್ತದೆ ಅಂತಹ ಸಂದರ್ಭದಲ್ಲಿ field current ಫೀಲ್ಡ್ ಕರೆಂಟ್ ಸ್ಥಿರವಾಗಿರುತ್ತದೆ ಏಕೆಂದರೆ ಇಲ್ಲಿ ಯಾವುದೇ ಪ್ರತಿರೋಧಕ ಸಂಪರ್ಕಿಸಿಲ್ಲ ಈ ವೋಲ್ಟೇಜ್ V ಸ್ಥಿರವಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ∅ ಸಹ ಸ್ಥಿರವಾಗಿದೆ Eb ಯಲ್ಲಿ ಇಳಿಕೆಯಾಗಿರುವುದರಿಂದ ಸ್ಪೀಡ್ n ಕೂಡ ಕಡಿಮೆಯಾಗುತ್ತದೆ ಬಹುತೇಕ linear ರೇಖೀಯವಾಗಿ ಅದು ಬದಲಾಗುತ್ತದೆ ಈ ಸಂದರ್ಭದಲ್ಲಿ ಈ ವಿಧಾನದಲ್ಲಿ ಏನಾಗುತ್ತಿದೆ ಎಂದರೆ ಮೋಟರ್ ನ ವೇಗವನ್ನು ಕಡಿಮೆ ಮಾಡಬಹುದು ಆದರೆ ಹೆಚ್ಚಿಸಲು ಸಾಧ್ಯವಿಲ್ಲ ಏಕೆಂದರೆ Eb ಕಡಿಮೆಯಾಗುತ್ತಿದೆ ಏಕೆಂದರೆ ನಾವು R ಅನ್ನು ಸೇರಿಸಿದ್ದೇವೆ ಆದ್ದರಿಂದ ಈ ವಿಧಾನದಿಂದ ವೇಗವನ್ನು ಕಡಿಮೆ ಮಾಡಬಹುದು ಈ ಗುಣಲಕ್ಷಣವನ್ನು ಸುಲಭವಾಗಿ ಚಿತ್ರಿಸಬಹುದು ಎರಡನೆಯದು DC series motor ಸರಣಿ ಮೋಟರ್ ನ ವೇಗ ನಿಯಂತ್ರಣ ಈ ಮೊದಲು ಅದು shunt motor ಷಂಟ್ ಮೋಟರ್ ಗಾಗಿತ್ತು ಇದು ಸರಳವಾಗಿತ್ತು ಇಲ್ಲಿ resistance ರೆಸಿಸ್ಟೆನ್ಸ್ R ಅನ್ನು ಹಾಕಿ ವೋಲ್ಟೇಜ್ drop ಡ್ರಾಪ್ ಆಗುತ್ತದೆ ಮತ್ತು field current ಫೀಲ್ಡ್ ಕರೆಂಟ್ ಸ್ಥಿರವಾಗಿರುತ್ತದೆ ಆದ್ದರಿಂದ back emf ಬ್ಯಾಕ್ ಎಮ್ಫ್ ಕಡಿಮೆಯಾಗುತ್ತದೆ ವೇಗ ಕಡಿಮೆಯಾಗುತ್ತದೆ ಈ ವಿಧಾನವು machine ಯಂತ್ರ ದ ವೇಗವನ್ನು ಕಡಿಮೆ ಮಾಡುತ್ತದೆ ಮುಂದಿನದು DC series motor ಸರಣಿ ಮೋಟರ್ ನ ವೇಗ ನಿಯಂತ್ರಣ DC series motor ಸರಣಿ ಮೋಟರ್ ಲ್ಲಿ field winding ಫೀಲ್ಡ್ ವೈಂಡಿಂಗ್ armature ಆರ್ಮೆಚರ್ ನೊಂದಿಗೆ ಸರಣಿಯಲ್ಲಿದೆ ಆದರೆ ಇದು ಡೈವರ್ಟರ್ ಎಂದು ಕರೆಯಲ್ಪಡುವ variable resistance ವೇರಿಯಬಲ್ ರೆಸಿಸ್ಟೆನ್ಸ್ ಮೂಲಕ ಸಂಪರ್ಕಹೊಂದಿದೆ ಇದು ಈ field winding ಫೀಲ್ಡ್ ವೈಂಡಿಂಗ್ ಗೆ ಸಮಾನಾಂತರವಾಗಿದೆ ನಾವು DC circuit ಸರ್ಕ್ಯೂಟ್ ವಿಶ್ಲೇಷಣೆಗಾಗಿ ಇದೇ ರೀತಿಯ ಸರಳ ಸಮಾನಾಂತರ circuit ಸರ್ಕ್ಯೂಟ್ ಅನ್ನು ಅಧ್ಯಯನ ಮಾಡಿದ್ದೇವೆ ಈ variable resistance ವೇರಿಯಬಲ್ ಪ್ರತಿರೋಧವನ್ನು ಸಂಪರ್ಕಿಸಿದ ತಕ್ಷಣ ಒಟ್ಟು armature current ಆರ್ಮೇಚರ್ ಕರೆಂಟ್ ಭಾಗವು diverter ಡೈವರ್ಟರ್ ಮೂಲಕ ಹರಿಯುತ್ತದೆ ಮತ್ತು ಉಳಿದವು field ಕ್ಷೇತ್ರದ ಮೂಲಕ ಹರಿಯುತ್ತವೆ ಒಟ್ಟು ಕರೆಂಟ್ Ia ಈ ಕರೆಂಟ್ ಮೊತ್ತವು ಭಾಗಗಳಾಗಿ ವಿಭಜಿಸಲ್ಪಡುತ್ತದೆ ಇದರ ಮೂಲಕ ಹರಿಯುತ್ತದೆ ಮತ್ತು ಕರೆಂಟ್ ಭಾಗವು field winding ಫೀಲ್ಡ್ ವೈಂಡಿಂಗ್ ಮೂಲಕ ಹರಿಯುತ್ತದೆ ಅಂದರೆ Ia If Id ಈ ಮೂಲಕ diverter ಡೈವರ್ಟರ್ ಅನ್ನು ಸೇರಿಸುವ ಮೂಲಕ field current ಫೀಲ್ಡ್ ಕರೆಂಟ್ ಅನ್ನು ನಿಯಂತ್ರಿಸಬಹುದು diverter ಡೈವರ್ಟರ್ ಎಂದರೆ ಕರೆಂಟ್ ಭಾಗವನ್ನು ಈ variable resistance ವೇರಿಯಬಲ್ ಪ್ರತಿರೋಧದ ಮೂಲಕ ತಿರುಗಿಸಲಾಗುತ್ತದೆ ನಾವು ಇದನ್ನು ಬದಲಾಯಿಸಬಹುದು ಆದ್ದರಿಂದ ಇದು diverter ಡೈವರ್ಟರ್ ಬಳಸಿ series motor ಸರಣಿ ಮೋಟರ್ ನ ವೇಗ ನಿಯಂತ್ರಣವಾಗಿದೆ ಈ ವಿಧಾನವನ್ನು series motor ಸರಣಿ ಮೋಟರ್ ನ ವೇಗವನ್ನು ನಿಯಂತ್ರಿಸಲು field flux ಕ್ಷೇತ್ರ ಫ್ಲಕ್ಸ್ ಅನ್ನು ಬದಲಾಯಿಸಲು excitation current ಉತ್ತೇಜಕ ಕರೆಂಟ್ ನ್ನು ಬದಲಾಯಿಸುವ ಮೂಲಕ ಬಳಸಲಾಗುತ್ತದೆ ಏಕೆಂದರೆ ಇಲ್ಲಿ excitation current ಉತ್ತೇಜಕ ಕರೆಂಟ್ ಎಂದರೆ field current ಕ್ಷೇತ್ರ ಕರೆಂಟ್ ಇಲ್ಲಿ ನಿಯಂತ್ರಿಸುವ resistance ಪ್ರತಿರೋಧವನ್ನು field winding ಫೀಲ್ಡ್ ವೈಂಡಿಂಗ್ ಗೆ ಸಮಾನಾಂತರವಾಗಿ ಸಂಪರ್ಕಿಸಲಾಗಿದೆ ಇದನ್ನು diverter ಡೈವರ್ಟರ್ ಎಂದು ಕರೆಯಲಾಗುತ್ತದೆ diverter resistance ಡೈವರ್ಟರ್ ಪ್ರತಿರೋಧವನ್ನು ಸರಿಹೊಂದಿಸುವ ಮೂಲಕ ಮುಖ್ಯ ಕರೆಂಟ್ ಅಪೇಕ್ಷಿತ ಭಾಗವಾದ diverter ಡೈವರ್ಟಿಂಗ್ ಮೂಲಕ field current ಕ್ಷೇತ್ರ ಕರೆಂಟ್ ನ್ನು ನಿಯಂತ್ರಿಸಬಹುದು ಇದು ಮುಖ್ಯ ಕರೆಂಟ್ ಗಿದೆ ಕರೆಂಟ್ ಒಂದು ಭಾಗವು ಈ ಮೂಲಕ ಹರಿಯಬಹುದು field current ಫೀಲ್ಡ್ ಕರೆಂಟ್ ಕಡಿಮೆಯಾಗುತ್ತದೆ ಆದ್ದರಿಂದ ಇದು ಒಂದು ಮಾರ್ಗವಾಗಿದೆ ಪರ್ಯಾಯ ವ್ಯವಸ್ಥೆ tap ಟ್ಯಾಪ್ ಮಾಡಿದ field ಕ್ಷೇತ್ರ ನಿಯಂತ್ರಣವನ್ನು ಬಳಸುವ ಮೂಲಕ series field ಸರಣಿ ಕ್ಷೇತ್ರ ತಿರುವುಗಳ ಸಂಖ್ಯೆಯನ್ನು ಬದಲಾಯಿಸಬಹುದು ಈ ಸಂದರ್ಭದಲ್ಲಿ series field winding ಸರಣಿ ಫೀಲ್ಡ್ ವೈಂಡಿಂಗ್ ಅನ್ನು ಅನೇಕ ಸ್ಥಳಗಳಲ್ಲಿ tap ಟ್ಯಾಪ್ ಮಾಡಲಾಗುತ್ತದೆ ಈ ಟ್ಯಾಪಿಂಗ್ ಗೆ ಸಂಪರ್ಕಹೊಂದಿದಾಗ ಸ್ವಾಭಾವಿಕವಾಗಿ ವಿದ್ಯುತ್ current ಕರೆಂಟ್ ಹಾದಿ highlight ಹೈಲೈಟ್ ಮಾಡಿದಂತೆ ಅನುಸರಿಸುತ್ತದೆ ನಾನು ಇಲ್ಲಿ ಗುರುತಿಸಿಲ್ಲ ಇದು A1 A2 ಮತ್ತು ಇದು ಇಲ್ಲಿಂದ ಇಲ್ಲಿಗೆ ಈ ಟ್ಯಾಪ್ ಅನ್ನು ಬದಲಾಯಿಸುವ ಮೂಲಕ ನಾವು field ಕ್ಷೇತ್ರದ ಮೂಲಕ ಕರೆಂಟ್ ನ್ನು ನಿಯಂತ್ರಿಸಬಹುದು ಈ ರೀತಿಯಾಗಿ ನಾವು series motor ಸರಣಿ ಮೋಟರ್ ನ ವೇಗವನ್ನು ನಿಯಂತ್ರಿಸಬಹುದು ಇದನ್ನು tapped field control ಟ್ಯಾಪ್ಡ್ ಫೀಲ್ಡ್ ಕಂಟ್ರೋಲ್ ಎಂದು ಕರೆಯಲಾಗುತ್ತದೆ ವಿವರ ಗಣಿತ ವಿಶ್ಲೇಷಣೆಯನ್ನು ಮೊದಲ ವರ್ಷದ ಮಟ್ಟದಲ್ಲಿ ಚರ್ಚಿಸಲಾಗುವುದಿಲ್ಲ ಈಗ ಸಂಖ್ಯೆ 3 Armature circuit ಆರ್ಮೇಚರ್ ಸರ್ಕ್ಯೂಟ್ ಸರಣಿಯಲ್ಲಿ resistance ಪ್ರತಿರೋಧವನ್ನು ಸಂಪರ್ಕಿಸಿದರೆ back emf ಬ್ಯಾಕ್ ಎಮ್ಫ್ ಬದಲಾದಂತೆ resistance ಪ್ರತಿರೋಧವನ್ನು ಸರಿಹೊಂದಿಸುವ ಮೂಲಕ motor ಮೋಟರ್ ನ ವೇಗವನ್ನು ಕಡಿಮೆ ಮಾಡಬಹುದು ನನ್ನ ಪ್ರಕಾರ ನಾವು field winding ಫೀಲ್ಡ್ ವೈಂಡಿಂಗ್ ನೊಂದಿಗೆ ಸರಣಿಯಲ್ಲಿ R resistance ಪ್ರತಿರೋಧವನ್ನು ಹಾಕಿದರೆ field winding ಫೀಲ್ಡ್ ವೈಂಡಿಂಗ್ ಮತ್ತು armature resistance ಆರ್ಮೆಚರ್ ರೆಸಿಸ್ಟೆನ್ಸ್ ra ಎರಡೂ ಸರಣಿಗಳಲ್ಲಿವೆ ಆದ್ದರಿಂದ ಆರ್ಮೆಚರ್ Rse ಮತ್ತು R ಸರಣಿಗಳಲ್ಲಿವೆ ಆದ್ದರಿಂದ back emf Eb V Ia R Rse ra ಈ Rse ಇಲ್ಲಿ ಸರಣಿ field winding ಫೀಲ್ಡ್ ವೈಂಡಿಂಗ್ resistance ಪ್ರತಿರೋಧವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಒಂದು resistance ಪ್ರತಿರೋಧವನ್ನು R ಸೇರಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ armature ಆರ್ಮೆಚರ್ ನ ವೇಗವನ್ನು R ಅನ್ನು ಸೇರಿಸುವ ಮೂಲಕ ಕಡಿಮೆ ಮಾಡಬಹುದು ಹಾಗೆ ಮಾಡುವುದರಿಂದ back emf ಹಿಂಭಾಗದ ಎಮ್ಫ್ ಕಡಿಮೆಯಾಗುತ್ತದೆ ಪ್ರತಿರೋಧ ಮತ್ತು back emf ಹಿಂಭಾಗದ ಎಮ್ಫ್ ಹೊಂದಾಣಿಕೆ ಮೂಲಕ ವೇಗವು ಕಡಿಮೆಯಾಗುತ್ತದೆ circuit ಸರ್ಕ್ಯೂಟ್ ನಲ್ಲಿ resistance ಪ್ರತಿರೋಧವನ್ನು ಹೆಚ್ಚಿಸುವ ಮೂಲಕ back emf ಬ್ಯಾಕ್ ಎಮ್ಫ್ ಕಡಿಮೆಯಾಗುತ್ತದೆ ಈ ರೀತಿಯಲ್ಲಿ ವೇಗವನ್ನು ಕಡಿಮೆ ಮಾಡಬಹುದು shunt motor ಷಂಟ್ ಮೋಟರ್ ನಲ್ಲಿ armature control ಆರ್ಮೇಚರ್ ನಿಯಂತ್ರಣ ವಿಧಾನದಂತೆ ಮುಂದಿನದು DC motor ಮೋಟರ್ ಅಥವಾ shunt motor ಷಂಟ್ ಮೋಟರ್ ನ ಹಿಮ್ಮುಖವಾಗಿ ತಿರುಗುವಿಕೆ ಇದು shunt motor ಷಂಟ್ ಮೋಟರ್ ನ ಫೀಲ್ಡ್ ಟರ್ಮಿನಲ್ F1 F2 ಸಂಪರ್ಕ ಎಂದು ಭಾವಿಸೋಣ A1 A2 armature terminal ಆರ್ಮೇಚರ್ ಟರ್ಮಿನಲ್ ಗಳಾಗಿವೆ ನಾವು ಬಯಸಿದರೆ terminals ಟರ್ಮಿನಲ್ ಗಳನ್ನು ಪರಸ್ಪರ ಬದಲಾಯಿಸಬಹುದು ರೇಖಾಚಿತ್ರದಲ್ಲಿ ತೋರಿಸಿರುವಂತೆ F1 F2 ಅನ್ನು ಈ ಹಂತಕ್ಕೆ ಸಂಪರ್ಕಿಸಲಾಗಿದೆ ಅಂದರೆ field ಕ್ಷೇತ್ರದಲ್ಲಿ ಹರಿಯುವ current ಕರೆಂಟ್ ದಿಕ್ಕು F1 ರಿಂದ F2 ಗೆ ಈ ಸಂಪರ್ಕಕ್ಕಾಗಿ ನಾವು ಪರಸ್ಪರ ವಿನಿಮಯ ಮಾಡಿದರೆ ಕರೆಂಟ್ ಹರಿಯುವ ದಿಕ್ಕು F2 ರಿಂದ F1 ಗೆ ಮತ್ತು torque ಟಾರ್ಕ್ ∅ Ia ಉತ್ಪನ್ನಕ್ಕೆ ಅನುಪಾತದಲ್ಲಿದೆ ∅ field current ಕ್ಷೇತ್ರ ಕರೆಂಟ್ ಅನುಪಾತದಲ್ಲಿದೆ ಅಂತಹ ಸಂದರ್ಭದಲ್ಲಿ ಏನಾಗುತ್ತದೆ ಎಂದರೆ field winding ಫೀಲ್ಡ್ ವೈಂಡಿಂಗ್ ಕರೆಂಟ್ ನ್ನು ಹಿಮ್ಮುಖಗೊಳಿಸಲಾಗುತ್ತದೆ ಆದ್ದರಿಂದ ಯಂತ್ರವು ವಿರುದ್ಧ ದಿಕ್ಕಿನಲ್ಲಿ ತಿರುಗುತ್ತದೆ ಅದನ್ನು clockwise ಪ್ರದಕ್ಷಿಣಾಕಾರವಾಗಿ ತೋರಿಸಲಾಗಿದೆ ಈಗ ನಾವು field winding ಫೀಲ್ಡ್ ವೈಂಡಿಂಗ್ ನ field ಫೀಲ್ಡ್ ಸಂಪರ್ಕವನ್ನು ಹಿಮ್ಮುಖಗೊಳಿಸಿದರೆ ಅದು ವಿರುದ್ಧ ದಿಕ್ಕಿನಲ್ಲಿ ತಿರುಗುತ್ತದೆ ನಾವು ಈಗ ಪರಸ್ಪರ ವಿನಿಮಯ ಮಾಡಿದರೆ F1 F2 ನಂತೆ field ಕ್ಷೇತ್ರವ ನ್ನು ಉಳಿಸಿಕೊಳ್ಳಿ ಮತ್ತು armature ಆರ್ಮೇಚರ್ ಸಂಪರ್ಕವನ್ನು ವಿನಿಮಯ ಮಾಡಿ ಅಂದರೆ ಇಲ್ಲಿ terminal ಟರ್ಮಿನಲ್ ನಾನು A2 ಗೆ ತಂದಿದ್ದೇನೆ ಮತ್ತು ನಾನು ತೋರಿಸಿದಂತೆ A1 ಗೆ ತಂದಿದ್ದೇನೆ ನಾವು ಈ 2 ಸಂಪರ್ಕ A1 A2 ಅನ್ನು ವಿನಿಮಯ ಮಾಡಿದ್ದೇವೆ ಅಂತಹ ಸಂದರ್ಭದಲ್ಲಿ ನಾನು ಪುನರಾವರ್ತಿಸುತ್ತಿದ್ದೇನೆ armature ಆರ್ಮೇಚರ್ ಕರೆಂಟ್ ದಿಕ್ಕನ್ನು ಬದಲಾಯಿಸಲಾಗಿದೆ ಆದರೆ field ಕ್ಷೇತ್ರ current ಕರೆಂಟ್ ದಿಕ್ಕು ಹಾಗೆಯೇ ಇದೆ ಆದ್ದರಿಂದ machine ಯಂತ್ರವು ವಿರುದ್ಧ ದಿಕ್ಕಿನಲ್ಲಿ ತಿರುಗುತ್ತದೆ Field ಫೀಲ್ಡ್ ಸಂಪರ್ಕವನ್ನು ಪರಸ್ಪರ ವಿನಿಮಯ ಮಾಡಿ ಅಥವಾ armature ಆರ್ಮೇಚರ್ ಸಂಪರ್ಕವನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಿ ಅಂತಹ machine ಯಂತ್ರವು ಹಿಮ್ಮುಖ ದಿಕ್ಕಿನಲ್ಲಿ ತಿರುಗುತ್ತದೆ ಆದರೆ ನಾವು F1 F2 ಮತ್ತು A1 A2 ಎರಡನ್ನೂ ಪರಸ್ಪರ ವಿನಿಮಯ ಮಾಡಿದರೆ machine ಯಂತ್ರವು ಒಂದೇ ದಿಕ್ಕಿನಲ್ಲಿ ತಿರುಗುತ್ತದೆ torque ಟಾರ್ಕ್ ಈ ಎರಡರ ಉತ್ಪನ್ನವಾದ ∅Ia ಗೆ ಅನುಪಾತದಲ್ಲಿದೆ ಅಂತಹ ಸಂದರ್ಭದಲ್ಲಿ ∅ Ia ಅನುಪಾತದಲ್ಲಿವೆ ಆದ್ದರಿಂದ ∅ ಮತ್ತು armature current ಆರ್ಮೇಚರ್ ಕರೆಂಟ್ ದಿಕ್ಕನ್ನು ಬದಲಾಯಿಸಲಾಗಿದೆ ಆದ್ದರಿಂದ ಯಂತ್ರವು ಅದೇ ದಿಕ್ಕಿನಲ್ಲಿ ತಿರುಗುತ್ತದೆ ಅಂದರೆ ಈ ಯಾವುದಾದರೂ ಒಂದು ಪರಸ್ಪರ ವಿನಿಮಯಗೊಂಡರೆ machine ಯಂತ್ರವು ವಿರುದ್ಧ ದಿಕ್ಕಿನಲ್ಲಿ ತಿರುಗುತ್ತದೆ ಆದರೆ ನಾವು ಎರಡನ್ನೂ ವಿನಿಮಯ ಮಾಡಿದರೆ ಯಂತ್ರವು ಒಂದೇ ದಿಕ್ಕಿನಲ್ಲಿ ತಿರುಗುತ್ತದೆ ಮತ್ತು ಮತ್ತೊಂದು ಮುಖ್ಯವೆಂದರೆ terminal ಟರ್ಮಿನಲ್ ವೋಲ್ಟೇಜ್ ಈ terminal ಟರ್ಮಿನಲ್ ವೋಲ್ಟೇಜ್ ಆಗಿದ್ದರೆ ಮತ್ತು ಇದು ಮತ್ತು ನಾನು ಅದನ್ನು ಪರಸ್ಪರ ಬದಲಾಯಿಸಿ ಸಂಪರ್ಕಿಸಿದರೆ ನಾವು ಈ terminal ಟರ್ಮಿನಲ್ ಅನ್ನು ಮತ್ತು ಇದು machine ಯಂತ್ರವು ಪ್ರಯೋಗಾಲಯದಲ್ಲಿ ಒಂದೇ ದಿಕ್ಕಿನಲ್ಲಿ ತಿರುಗುತ್ತದೆ ನೀವು ಸುಲಭವಾಗಿ ಪರಿಶೀಲಿಸಬಹುದು ಏಕೆಂದರೆ ನಾವು field current ಕ್ಷೇತ್ರ ಕರೆಂಟ್ ಮತ್ತು armature current ಆರ್ಮೇಚರ್ ಕರೆಂಟ್ ಎರಡನ್ನೂ ಪರಸ್ಪರ ವಿನಿಮಯ ಮಾಡಿದರೆ ಎರಡೂ ದಿಕ್ಕುಗಳು ಬದಲಾಗುತ್ತವೆ ಅಂತಿಮವಾಗಿ torque ಟಾರ್ಕ್ ∅ ಮತ್ತು Ia ಎರಡಕ್ಕೂ ಅನುಪಾತದಲ್ಲಿದೆ ಸಾಮಾನ್ಯವಾಗಿ torque ಟಾರ್ಕ್ field ಕ್ಷೇತ್ರ ಕರೆಂಟ್ ಮತ್ತು armature current ಆರ್ಮೇಚರ್ ಕರೆಂಟ್ ಉತ್ಪನ್ನಕ್ಕೆ ಅನುಪಾತದಲ್ಲಿದೆ ಎರಡೂ ದಿಕ್ಕುಗಳು ಬದಲಾಗುತ್ತಿವೆ ಆದ್ದರಿಂದ machine ಯಂತ್ರವು ಅದೇ ದಿಕ್ಕಿನಲ್ಲಿ ತಿರುಗುತ್ತದೆ ಈ ಧ್ರುವೀಯತೆಯನ್ನು ಪರಸ್ಪರ ವಿನಿಮಯ ಮಾಡುವ ಮೂಲಕ ಅದು ಒಂದೇ ದಿಕ್ಕಿನಲ್ಲಿ ತಿರುಗುತ್ತದೆ ಮತ್ತು field ಕ್ಷೇತ್ರ ಮತ್ತು armature ಆರ್ಮೇಚರ್ ಎರಡನ್ನೂ ಪರಸ್ಪರ ವಿನಿಮಯ ಮಾಡುವ ಮೂಲಕ ಅದು ಒಂದೇ ದಿಕ್ಕಿನಲ್ಲಿ ತಿರುಗುತ್ತದೆ ಆದರೆ field ಫೀಲ್ಡ್ ಅಥವಾ armature ಆರ್ಮೆಚರ್ ಪರಸ್ಪರ ವಿನಿಮಯ ಮಾಡಿದರೆ ಅದು ಹಿಮ್ಮುಖ ದಿಕ್ಕಿನಲ್ಲಿ ತಿರುಗುತ್ತದೆ ಇದು ತುಂಬಾ ಸರಳ ಪರಿಕಲ್ಪನೆ ಈಗ series motor ಸರಣಿ ಮೋಟರ್ ಗಾಗಿ F1 F2 ಮತ್ತು A1 A2 field ಫೀಲ್ಡ್ ಮತ್ತು armature terminals ಆರ್ಮೇಚರ್ ಟರ್ಮಿನಲ್ ಗಳಾಗಿವೆ Ia series motor ಸರಣಿ ಮೋಟರ್ ಗಾಗಿ field current ಫೀಲ್ಡ್ ಕರೆಂಟ್ ಇದ್ದರೆ ಇಲ್ಲಿ ನಾವು F2 ಮತ್ತು F1 ಗೆ ಸಂಪರ್ಕಿಸುವ ಮೂಲಕ ಈ point ಬಿಂದುವಿನ ದಿಕ್ಕನ್ನು ಬದಲಾಯಿಸಿದರೆ ಅಥವಾ ಹಿಮ್ಮುಖಗೊಳಿಸಿದರೆ ನಂತರ field current ಫೀಲ್ಡ್ ಕರೆಂಟ್ ಅಥವಾ armature current ಆರ್ಮೇಚರ್ ಕರೆಂಟ್ ಮೂಲಕ field winding ಫೀಲ್ಡ್ ವೈಂಡಿಂಗ್ F1 ರಿಂದ F2 ಗೆ ಬದಲಾಗುತ್ತದೆ ಬದಲಾಯಿಸುವ ಮೂಲಕ ಇದು F2 ನಿಂದ F1 ಗೆ ಚಲಿಸುತ್ತದೆ ಈ ರೀತಿಯಲ್ಲಿ ದಿಕ್ಕನ್ನು ಇಲ್ಲಿ ಬದಲಾಯಿಸಬಹುದು ಇದು ಇಲ್ಲಿ clockwise ಪ್ರದಕ್ಷಿಣಾಕಾರವಾಗಿ ತಿರುಗುವಿಕೆಯನ್ನು ತೋರಿಸುತ್ತಿದೆ ಮತ್ತು ಇಲ್ಲಿ ದಿಕ್ಕು anticlockwise ಅಪ್ರದಕ್ಷಿಣಾಕಾರವಾಗಿದೆ ಏಕೆಂದರೆ ನಾವು field ಕ್ಷೇತ್ರ ಕರೆಂಟ್ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತಿದ್ದೇವೆ ಅದೇ ರೀತಿ ನಾವು armature ಆರ್ಮೆಚರ್ ಕರೆಂಟ್ ದಿಕ್ಕನ್ನು ಹಿಮ್ಮುಖಗೊಳಿಸಿದರೆ machine ಯಂತ್ರವು ಹಿಮ್ಮುಖ ದಿಕ್ಕಿನಲ್ಲಿ ತಿರುಗುತ್ತದೆ ಆದರೆ ನಾವು ಎರಡನ್ನೂ ಬದಲಾಯಿಸಿದರೆ ಅದು ಒಂದೇ ದಿಕ್ಕಿನಲ್ಲಿ ತಿರುಗುತ್ತದೆ ನಾವು ಪೂರೈಕೆ ರೇಖೆಯ polarity ಧ್ರುವೀಯತೆಯನ್ನು ಸಹ ವಿನಿಮಯ ಮಾಡಿದರೂ machine ಯಂತ್ರವು ಒಂದೇ ದಿಕ್ಕಿನಲ್ಲಿ ತಿರುಗುತ್ತದೆ ಮುಂದಿನದು ಒಂದು ಉದಾಹರಣೆ Series motor ಸರಣಿ ಮೋಟರ್ ಅದರ terminal ಟರ್ಮಿನಲ್ ನಡುವೆ 1Ω resistance ಪ್ರತಿರೋಧವನ್ನು ಹೊಂದಿದೆ fan ಫ್ಯಾನ್ ಅನ್ನು ಓಡಿಸುತ್ತದೆ ಇದಕ್ಕಾಗಿ torque ಟಾರ್ಕ್ ವೇಗದ square ಚೌಕಕ್ಕೆ ಅನುಪಾತದಲ್ಲಿದೆ ಅಂದರೆ T n2 ಗೆ ಅನುಪಾತದಲ್ಲಿದೆ 230 ವೋಲ್ಟ್ ನಲ್ಲಿ ಇದು 300 rpm ಆರ್ಪಿಎಂ ನಲ್ಲಿ ಚಲಿಸುತ್ತದೆ ಮತ್ತು 15 Ampere ಆಂಪಿಯರ್ ತೆಗೆದುಕೊಳ್ಳುತ್ತದೆ ವೋಲ್ಟೇಜ್ ಅನ್ನು ಹೆಚ್ಚಿಸುವ ಮೂಲಕ fan ಫ್ಯಾನ್ ನ ವೇಗವನ್ನು 375 rpm ಆರ್ಪಿಎಂ ಗೆ ಏರಿಸಬೇಕು ವೋಲ್ಟೇಜ್ ಮತ್ತು ಅಗತ್ಯವಿರುವ ವಿದ್ಯುತ್ current ಕರೆಂಟ್ ನ್ನು ಹುಡುಕಿ ಇದು ಸಮಸ್ಯೆಯ ಹೇಳಿಕೆಯಾಗಿದೆ ಆದ್ದರಿಂದ 32 ವೋಲ್ಟ್ ನಲ್ಲಿ ಇದು 300 rpm ಆರ್ ಪಿಎಂ ನಲ್ಲಿ ಚಲಿಸುತ್ತದೆ ಮತ್ತು 15 Ampere ಆಂಪಿಯರ್ ತೆಗೆದುಕೊಳ್ಳುತ್ತದೆ ವೋಲ್ಟೇಜ್ ಅನ್ನು ಹೆಚ್ಚಿಸುವ ಮೂಲಕ fan ಫ್ಯಾನ್ ನ ವೇಗವನ್ನು 375 rpm ಆರ್ ಪಿಎಂಗೆ ಹೆಚ್ಚಿಸಬೇಕು ವೋಲ್ಟೇಜ್ ಮತ್ತು ಅಗತ್ಯವಿರುವ ವಿದ್ಯುತ್ current ಕರೆಂಟ್ ನ್ನು ಕಂಡುಹಿಡಿಯಿರಿ Torque ಟಾರ್ಕ್ ∅ Ia ಗೆ ಅನುಪಾತದಲ್ಲಿದೆ ಎಂದು ನಮಗೆ ತಿಳಿದಿದೆ series motor ಸರಣಿಯಲ್ಲಿ ಮೋಟರ್ ∅ Ia ಗೆ ಅನುಪಾತದಲ್ಲಿರುತ್ತದೆ ಅಂದರೆ armature current ಆರ್ಮೇಚರ್ ಕರೆಂಟ್ ಚೌಕಕ್ಕೆ torque ಟಾರ್ಕ್ ಅನುಪಾತದಲ್ಲಿ Torque ಟಾರ್ಕ್ ಅನ್ನು ನೀಡಲಾಗಿದೆ ಇದು I2 ಗೆ ಅನುಪಾತದಲ್ಲಿದೆ n1 ಆರಂಭಿಕ ವೇಗವಾಗಿದ್ದರೆ ಮತ್ತು I1 ಆರಂಭಿಕ current ಕರೆಂಟ್ ಗಿದ್ದರೆ n2 ಮತ್ತು I2 ಕಾರ್ಯಾಚರಣೆಯ motor ಮೋಟರ್ ಹೊಸ ಸ್ಥಿತಿಯಲ್ಲಿ ವೇಗ ಮತ್ತು current ಕರೆಂಟ್ ಗಿದ್ದರೆ ನಂತರ ನಾವು ಈ ರೀತಿ ಬರೆಯಬಹುದು ಏಕೆಂದರೆ T n square ಚೌಕಕ್ಕೆ ಅನುಪಾತದಲ್ಲಿದೆ ಆದ್ದರಿಂದ ಇದು T1 ಮೊದಲ ಕೇಸ್ torque ಟಾರ್ಕ್ ಆಗಿದ್ದರೆ ಎರಡನೇ case ಕೇಸ್ torque ಟಾರ್ಕ್ T2 ಆಗಿದೆ ನಂತರ T1T2 I1 I22 ಏಕೆಂದರೆ torque ಟಾರ್ಕ್ I2 ಗೆ ಅನುಪಾತದಲ್ಲಿರುತ್ತದೆ ಮತ್ತು torque ಟಾರ್ಕ್ ಅನ್ನು n square ಚೌಕಕ್ಕೆ ಅನುಪಾತದಲ್ಲಿ ನೀಡಲಾಗುತ್ತದೆ ಅಂದರೆ T1T2 I1 I22 n1 n22 ಇದು ಸಮೀಕರಣ 3 ಈಗ n1 ಅನ್ನು 300 rpm ಆರ್ ಪಿಎಂ ಗೆ ಸಮ ಎಂದು ನೀಡಲಾಗಿದೆ n2 375 rpm ಆರ್ ಪಿಎಂ ಮತ್ತು I1 15 Ampere ಆಂಪಿಯರ್ ಇದನ್ನು ಸಮೀಕರಣ ಸಂಖ್ಯೆ ರಿಂದ ನೀಡಲಾಗಿದೆ I2 18 75 Ampere ಆಂಪಿಯರ್ ಗೆ ಸಮಾನವಾಗಿರುತ್ತದೆ ಎಂದು ನಾವು ಕಂಡುಕೊಳ್ಳಬಹುದು ಆದ್ದರಿಂದ back emf ಬ್ಯಾಕ್ ಎಮ್ಫ್ Eb1 230 ಮೊದಲ ಹಂತದ ಕರೆಂಟ್ 1 15 215 ವೋಲ್ಟ್ ಮತ್ತು n1 300 rpm ಮತ್ತು Rse ra ಇದು ಒಟ್ಟು 1 Ω ಗೆ ಸಮ ಎಂದು ನಾವು ಭಾವಿಸುತ್ತೇವೆ ಎರಡನೆಯ ಸಂದರ್ಭದಲ್ಲಿ I2 18 75 Ampere ಆಂಪಿಯರ್ ಮತ್ತು Rse ra 1Ω ಇದನ್ನು Rse ಮತ್ತು n2 375 rpm ಆರ್ ಪಿಎಂ ಆದ್ದರಿಂದ Eb2 V 18 ಆದ್ದರಿಂದ ನಾವು Eb2 V 18 75 ಪಡೆಯುತ್ತೇವೆ ಆದರೆ ನಾವು V ಕಂಡುಹಿಡಿಯಬೇಕು ಮತ್ತು back emf ಬ್ಯಾಕ್ ಎಮ್ಫ್ flux ಫ್ಲಕ್ಸ್ ವೇಗ ಗೆ ಅನುಪಾತದಲ್ಲಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ Eb1Eb2 ಮೊದಲ ಮತ್ತು ಎರಡನೇ ಷರತ್ತಿನ ಮೂಲಕ ನಾವು ∅1n1 ∅2n2 Ia1 n1 Ia2 n2 ಎಂದು ಬರೆಯಬಹುದು ಏಕೆಂದರೆ flux ಫ್ಲಕ್ಸ್ series motor ಸರಣಿ ಮೋಟರ್ ನಲ್ಲಿರುವ armature current ಆರ್ಮೇಚರ್ ಕರೆಂಟ್ ಅನುಪಾತದಲ್ಲಿದೆ ಆದ್ದರಿಂದ ∅1∅2 I1I2 ಇಲ್ಲಿ ಬದಲಿಯಾಗಿ Ia1 n1 Ia2n2 ಆಗಿರುತ್ತದೆ ಈ ಎಲ್ಲದಕ್ಕೂ ಬದಲಿ ಮೌಲ್ಯಗಳನ್ನು ಹಾಕಿ Eb1Eb2215V 18 75 ಏಕೆಂದರೆ Eb1 215 ವೋಲ್ಟ್ ಮತ್ತು Eb2 V 18 ಆದ್ದರಿಂದ 1530018 75375 ಇದು 215V 18 75 ಇದನ್ನು ಪರಿಹರಿಸಲಾಗಿದೆ V 350 65 ವೋಲ್ಟ್ ಪಡೆಯಲು ಇದು ಉತ್ತರ ಮುಂದಿನದು ಮತ್ತೊಂದು ಉದಾಹರಣೆ ಇದು ಒಂದು ಸರಳ ಸಮಸ್ಯೆ ನಾವು ಈ ಸಂಬಂಧಗಳನ್ನು ನೆನಪಿನಲ್ಲಿಡಬೇಕು ಅದರಿಂದ ನಾವು ಈ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಹುದು ಮುಂದೆ ಒಂದು ನಿರ್ದಿಷ್ಟ ಲೋಡ್ ನಲ್ಲಿ ಓಡಿದಾಗ ನಗಣ್ಯ field resistance ಫೀಲ್ಡ್ ರೆಸಿಸ್ಟೆನ್ಸ್ ಹೊಂದಿರುವ series motor ಸರಣಿ ಮೋಟರ್ 500 ವೋಲ್ಟ್ ಗಳಲ್ಲಿ 40 Ampere ಆಂಪಿರೆಯನ್ನು ತೆಗೆದುಕೊಳ್ಳುತ್ತದೆ load torque ಲೋಡ್ ಟಾರ್ಕ್ ಮೂರು ಪಟ್ಟು ವೇಗ ವ್ಯತ್ಯಾಸವಾದರೆ torque ಟಾರ್ಕ್ n3 ಗೆ ಅನುಪಾತದಲ್ಲಿದ್ದರೆ ವೇಗವನ್ನು 80 ಮೂಲ ಮೌಲ್ಯಕ್ಕೆ ಇಳಿಸಲು ಅಗತ್ಯವಾದ resistance ಪ್ರತಿರೋಧವನ್ನು ಕಂಡುಹಿಡಿಯಿರಿ ಆರಂಭದಲ್ಲಿ ಅದು n ಆಗಿದ್ದರೆ ನಂತರ ಅದು 0 8n ಆಗಿರುತ್ತದೆ ನಾವು ಅಗತ್ಯ resistance ಪ್ರತಿರೋಧವನ್ನು ಕಂಡುಹಿಡಿಯಬೇಕು Series motor ಸರಣಿ ಮೋಟಾರ್ torque ಟಾರ್ಕ್ ಗಾಗಿ ಇದು armature current ಆರ್ಮೇಚರ್ ಕರೆಂಟ್ ಚೌಕಕ್ಕೆ ಅನುಪಾತದಲ್ಲಿದೆ ಎಂದು ನಮಗೆ ತಿಳಿದಿದೆ ಮತ್ತು ಅದನ್ನು T n3 ಅನುಪಾತದಲ್ಲಿ ಇದೆ ಎಂದು ನೀಡಲಾಗಿದೆ ಅಂದರೆ ನಾವು ಬರೆಯಬಹುದು T1T2 ∅1∅22 n1 n23 ಇದು n1 ಮೊದಲ ಪ್ರಕರಣ n2 ಎರಡನೇ ಪ್ರಕರಣ I1 ಅನ್ನು 40 Ampere ಆಂಪಿಯರ್ V 500 ವೋಲ್ಟ್ ಗಳಾಗಿ ನೀಡಲಾಗುತ್ತದೆ ಮತ್ತು n1n2 ಅನ್ನು 80 ಎಂದು ನೀಡಲಾಗುತ್ತದೆ n2 ಎರಡನೇ ಪ್ರಕರಣ ಇದು ಮೊದಲ ಪ್ರಕರಣದ 80 ಆಗಿದೆ ನಾವು ವೇಗವನ್ನು ಕಡಿಮೆ ಮಾಡುತ್ತಿದ್ದೇವೆ ಆದ್ದರಿಂದ n1 n2 10 8 ನನ್ನ ಪ್ರಕಾರ ಮೊದಲ ಪ್ರಕರಣ ವು n1 ಆಗಿದ್ದರೆ ಮತ್ತು n2 ಎರಡನೇ ಪ್ರಕರಣವಾಗಿದ್ದರೆ ಇದು 0 8n1 ಆದ್ದರಿಂದ n1 0 8 n1 1 0 8 ಇಲ್ಲಿ ಬರೆಯಲಾಗಿದೆ ನೀಡಲಾದ ಮಾಹಿತಿಯಿಂದ 2 2 10 83 ಅದರಿಂದ ನಾವು I2 28 62 Ampere ಆಂಪಿಯರ್ ಪಡೆಯುತ್ತೇವೆ Eb1 500 ವೋಲ್ಟ್ ಎಂದು ನಮಗೆ ತಿಳಿದಿದೆ ಮೊದಲ ಕೇಸ್ ವೇಗವನ್ನು ನೀಡಲಾಗುತ್ತದೆ ಎರಡನೇ ಸಂದರ್ಭದಲ್ಲಿ ಕೆಲವು resistance ಪ್ರತಿರೋಧಕ ಅನ್ನು ಸೇರಿಸಲಾಗುತ್ತದೆ ಆದ್ದರಿಂದ 500500 I2R ∅1n1 ∅2n2 I1n1 I2 n2 40 1 ನನ್ನ ಪ್ರಕಾರ ಇಲ್ಲಿ I1 40 ಮತ್ತು I2 28 621 ಆದರೆ n1 n2 10 ಇದರಿಂದ ನಾವು R 7 47 Ω ಪಡೆಯುತ್ತೇವೆ ಆದ್ದರಿಂದ ಇದು ಉತ್ತರ ನಾವು ಈ ಹೆಚ್ಚಿನ resistance ಪ್ರತಿರೋಧವನ್ನು ಸೇರಿಸಬೇಕು ಮುಂದೆ 250 ವೋಲ್ಟ್ shunt motor ಷಂಟ್ ಮೋಟರ್ ra 0 5Ω ಮತ್ತು Rf field resistance ಫೀಲ್ಡ್ ರೆಸಿಸ್ಟೆನ್ಸ್ 250Ω ಹೊಂದಿದೆ load ಲೋಡ್ ಅನ್ನು ಚಾಲನೆ ಮಾಡುವಾಗ ಅದರ torque ಟಾರ್ಕ್ ಸ್ಥಿರವಾಗಿದೆ 30 Ampere ಆಂಪಿಯರ್ ತೆಗೆದುಕೊಳ್ಳುತ್ತದೆ ಮತ್ತು 500 rpm ಆರ್ ಪಿಎಂ ನಲ್ಲಿ ಚಲಿಸುತ್ತದೆ ಇದು motor ಮೋಟರ್ ನ ವೇಗವನ್ನು 750 rpm ಆರ್ ಪಿಎಂ ಗೆ ಹೆಚ್ಚಿಸಲು ಅಂದರೆ 500 ರಿಂದ 750 ನಾವು ವೇಗವನ್ನು ಹೆಚ್ಚಿಸಬೇಕು shunt field circuit ಷಂಟ್ ಫೀಲ್ಡ್ ಸರ್ಕ್ಯೂಟ್ ನಲ್ಲಿ ಎಷ್ಟು resistance ಪ್ರತಿರೋಧವನ್ನು ಸೇರಿಸಬೇಕು ಆರಂಭದಲ್ಲಿ ಇವು ಸರ್ಕ್ಯೂಟ್ ನಲ್ಲಿ resistance ಪ್ರತಿರೋಧಗಳಾಗಿವೆ 5Ω Rf 250Ω Ia130 Ampere ಆಂಪಿಯರ್ n1 500 rpm ಆರ್ ಪಿಎಂ ಇವು ನೀಡಲಾದ ಮಾಹಿತಿ Load ಲೋಡ್ ನ torque ಟಾರ್ಕ್ ಸ್ಥಿರವಾಗಿದೆ ಎಂದು ಸಹ ನೀಡಲಾಗಿದೆ ಆದ್ದರಿಂದ torque ಟಾರ್ಕ್ ಸ್ಥಿರವಾಗಿದೆ ಮತ್ತು ಮೊದಲ ಸಂದರ್ಭದಲ್ಲಿ Eb1 V Ia1 ra ಆಗಿರುತ್ತದೆ ಆದರೆ V250 Ia1 130 ಮತ್ತು ra 0 5 ಆದ್ದರಿಂದ ಮೊದಲ ಕೇಸ್ ಗಾಗಿ Eb1 235 ವೋಲ್ಟ್ ಎರಡನೇ ಸಂದರ್ಭದಲ್ಲಿ ನಾವು ವೇಗವನ್ನು 750 rpm ಆರ್ ಪಿಎಂ ಗೆ ಹೆಚ್ಚಿಸಬೇಕು ಆದ್ದರಿಂದ ಇಲ್ಲಿ ಒಂದು resistance ಪ್ರತಿರೋಧ R ಅನ್ನು ಸೇರಿಸಲಾಗಿದೆ ನಾವು R ನ ಮೌಲ್ಯವೇನು ಎಂದು ಕಂಡುಹಿಡಿಯಬೇಕು 750 rpm ಆರ್ಪಿಎಂ ನಲ್ಲಿ ಓಡುವಾಗ armature ಆರ್ಮೇಚರ್ ಮೂಲಕ ವಿದ್ಯುತ್ ಕರೆಂಟ್ Ia2 ಆಗಿರಬಹುದು ಅಂದರೆ Eb2 V Ia2 ra ra 0 5 Ω ಆದ್ದರಿಂದ Eb2 250 0 5Ia2 ಇದು ಎರಡನೇ ಪ್ರಕರಣದ circuit ಸರ್ಕ್ಯೂಟ್ ರೇಖಾಚಿತ್ರವಾಗಿದೆ Back emf ಹಿಂದೆ ಎಮ್ಫ್ ∅ n ಅನುಪಾತದಲ್ಲಿದೆ ಎಂದು ನಮಗೆ ತಿಳಿದಿದೆ ಮೊದಲೇ ಚರ್ಚಿಸಿದಂತೆ ನಾವು Eb1Eb2 ∅1 n1 ∅2 n2 ಬರೆಯಬಹುದು n1 ಮೊದಲ ಪ್ರಕರಣಕ್ಕೆ 500 rpm ಆರ್ ಪಿಎಂ ಮತ್ತು n2 750 rpm ಆರ್ ಪಿಎಂ ಆಗಿದೆ 500750∅1∅2 ಅಂದರೆ 2 ∅1 3 ∅2 ಇದು ಸಮೀಕರಣ 3 Torque ಟಾರ್ಕ್ ∅Ia ಅನುಪಾತದಲ್ಲಿದೆ ಆದರೆ ಎರಡೂ ಪ್ರಕರಣಗಳಿಗೆ torque ಟಾರ್ಕ್ ಸ್ಥಿರವಾಗಿರುತ್ತದೆ ಆದ್ದರಿಂದ T1 T2 ಅಂದರೆ ∅1 Ia1 ∅2Ia2 ಎರಡೂ torque ಟಾರ್ಕ್ ಸ್ಥಿರವಾಗಿರುವುದರಿಂದ ಮೊದಲ ಪ್ರಕರಣ ಇದು ∅1Ia1 ಎರಡನೇ ಪ್ರಕರಣವಾಗಿದೆ ಇದು ∅2Ia2 ಇದರಿಂದ ನಾವು ∅1∅2 Ia2 Ia1 Ia2 30 ಏಕೆಂದರೆ Ia1 30 Ampere ಆಂಪಿಯರ್ ಆದ್ದರಿಂದ ಸಮೀಕರಣ 1 2 3 ಮತ್ತು 4 ಇದು ರೋಮನ್ ನಲ್ಲಿರಬೇಕು ಇದು ಸಮೀಕರಣ 1 ಇದು ಸಮೀಕರಣ 2 ಇದು ಸಮೀಕರಣ 3 ಮತ್ತು ಇದು ಸಮೀಕರಣ 4 ಇವು ಕೆಲವು ತಿದ್ದುಪಡಿಗಳು ಈ ಎಲ್ಲಾ ವಿಷಯಗಳಿಗೆ ಬದಲಿ ಮಾಡಿದರೆ ನಾವು 235 250 0 5Ia2 23 Ia2 30 ಪಡೆಯುತ್ತೇವೆ ಈ quadratic ವರ್ಗ ಸಮೀಕರಣವನ್ನು ಪರಿಹರಿಸಿ ಒಂದು ಪರಿಹಾರವು ಕಾರ್ಯಸಾಧ್ಯವಲ್ಲದಿರಬಹುದು ಮತ್ತು ಉತ್ತರವು Ia2 46 Ampere ಆಂಪಿಯರ್ ಆಗಿರುತ್ತದೆ ಪರಿಹರಿಸಲು ಸ್ವಲ್ಪ ಅಭ್ಯಾಸ ಅಗತ್ಯ ಈಗ ಚಿತ್ರ ನಾವು If1 250250 1 Ampere ಆಂಪಿಯರ್ ಯನ್ನು ಪಡೆಯುತ್ತೇವೆ ಏಕೆಂದರೆ ನಾವು ಈ ಚಿತ್ರವನ್ನು ನೋಡಿದರೆ ಇದು 250 ವೋಲ್ಟ್ ಮತ್ತು Rf 250Ω ಆದ್ದರಿಂದ ಮೊದಲ ಪ್ರಕರಣಕ್ಕೆ field current ಫೀಲ್ಡ್ ಕರೆಂಟ್ 250 250 1 Ampere ಆಂಪಿಯರ್ ಮತ್ತು ಎರಡನೇ ಸಂದರ್ಭದಲ್ಲಿ ಚಿತ್ರ ನಿಂದ field current ಫೀಲ್ಡ್ ಕರೆಂಟ್ If2 250 R Rf 250 R 250 ಆಗಿರುತ್ತದೆ 250R 250 Ampere ಆಂಪಿಯರ್ ಈಗ 4 ನೆ ಸಮೀಕರಣದಿಂದ flux ಫ್ಲಕ್ಸ್ field current ಕ್ಷೇತ್ರ ಕರೆಂಟ್ ಅನುಪಾತದಲ್ಲಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು ∅1∅2 If2 Ia2 Ia1 Ia2 ಅನ್ನು 46 ರಿಂದ ಬದಲಿ ಮಾಡಬಹುದು ಮತ್ತು ನಾವು Ia1 ಅನ್ನು 30 ಹೊಂದಿದ್ದೇವೆ ಆದ್ದರಿಂದ 1 If2 4630 ಆದರೆ If2 250 R 250 46 30 R ಗಾಗಿ ಪರಿಹರಿಸಿದ ನಂತರ ನಾವು R 134 Ω ಪಡೆಯುತ್ತೇವೆ ಇದು ಉತ್ತರವಾಗಿದೆ ಮುಂದಿನದು ಉದಾಹರಣೆ 6 230 ವೋಲ್ಟ್ shunt motor ಷಂಟ್ ಮೋಟರ್ ಅನ್ನು 6 pole ಪೋಲ್ lap ಲ್ಯಾಪ್ ಸಂಪರ್ಕಿಸಿದೆ 410 armature conductors ಆರ್ಮೆಚರ್ ಕಂಡಕ್ಟರ್ ಗಳನ್ನು ಹೊಂದಿದೆ ಇದು full load ಪೂರ್ಣ ಹೊರೆಯಲ್ಲಿ 41 Ampere ಆಂಪಿಯರನ್ನು ತೆಗೆದುಕೊಳ್ಳುತ್ತದೆ ಪ್ರತಿ pole ಧ್ರುವಕ್ಕೆ flux ಫ್ಲಕ್ಸ್ 0 ಆ Ra 0 1Ω field resistance ಫೀಲ್ಡ್ ರೆಸಿಸ್ಟೆನ್ಸ್ Rf 32Ω ಮತ್ತು conductor drop per brush ಕಾಂಟ್ಯಾಕ್ಟ್ ಡ್ರಾಪ್ ಪ್ರತಿ ಬ್ರಷ್ ಗೆ 1 ವೋಲ್ಟ್ 2 ಬ್ರಷ್ ಗಳು ಇರುತ್ತವೆ ಆದ್ದರಿಂದ ಇದು ಒಟ್ಟು 2 ವೋಲ್ಟ್ ಆಗಿರುತ್ತದೆ ಇದನ್ನು ಪ್ರತಿ ಬ್ರಷ್ ಗೆ ನೀಡಲಾಗುತ್ತದೆ full load ಪೂರ್ಣ ಲೋಡ್ ನಲ್ಲಿ motor ಮೋಟರ್ ನ ವೇಗವನ್ನು ಕಂಡುಹಿಡಿಯಿರಿ ಇದನ್ನು ನೀಡಲಾಗಿದೆ Lap ಸಂಪರ್ಕಗೊಂಡಿದೆ ಲ್ಯಾಪ್ ಕನೆಕ್ಟೆಡ್ pole ಪೋಲ್ 6 ಆದ್ದರಿಂದ lap ಲ್ಯಾಪ್ ಸಂಪರ್ಕಕ್ಕಾಗಿ ಸಮಾನಾಂತರ ಮಾರ್ಗವು A P 6 ಆಗಿರುತ್ತದೆ Z 410 ಸಂಖ್ಯೆಯ ಕಂಡಕ್ಟರ್ ಈ current ಕರೆಂಟ್ IL ಅನ್ನು 41 Ampere ಆಂಪಿಯರ್ ಆಗಿ ನೀಡಲಾಗುತ್ತದೆ flux ಫ್ಲಕ್ಸ್ ಅನ್ನು 0 05 weber ವೆಬರ್ ಎಂದು ನೀಡಲಾಗುತ್ತದೆ ra armature ಆರ್ಮೆಚರ್ ಕರೆಂಟ್ ನ್ನು 0 1Ω terminal ಟರ್ಮಿನಲ್ ವೋಲ್ಟೇಜ್ V ಅನ್ನು 230 ವೋಲ್ಟ್ ಆಗಿ ನೀಡಲಾಗುತ್ತದೆ Rf ಅನ್ನು 230 Ω ಈ 2 ಬ್ರಷ್ ಗಳನ್ನು ಇಲ್ಲಿ ಪರಿಗಣಿಸಿ ಆದ್ದರಿಂದ ∆e 1 2 2 ವೋಲ್ಟ್ ಆಗಿರುತ್ತದೆ ಮೊದಲನೆಯದಾಗಿ field current ಫೀಲ್ಡ್ ಕರೆಂಟ್ ಅನ್ನು ಕಂಡುಹಿಡಿಯಿರಿ If ಕರ್ಸರ್ ಅನ್ನು ನೋಡಿದರೆ V Rf 230230 1 Ampere ಆಂಪಿಯರ ಈಗ armature current ಆರ್ಮೇಚರ್ ಕರೆಂಟ್ Ia ಈ ಹಂತದಲ್ಲಿ KCL ಅನ್ನು ಅನ್ವಯಿಸುವ ಮೂಲಕ Ia IL - If 41 - 1 40 Ampere ಆಂಪಿಯರ ಆಗಿರುತ್ತದೆ ಈಗ ಈ ಸಂದರ್ಭದಲ್ಲಿ brush ಬ್ರಷ್ ಸಂಪರ್ಕ drop ಡ್ರಾಪ್ ಅನ್ನು ಪ್ರತಿ brush ಬ್ರಷ್ ಗೆ 1 ವೋಲ್ಟ್ ಎಂದು ಪರಿಗಣಿಸಿ Eb V Ia ra ಆದರೆ ಸಂಪರ್ಕ drop ಡ್ರಾಪ್ ಅನ್ನು ಗಮನದಲ್ಲಿಟ್ಟುಕೊಂಡು ಅದನ್ನು ಕಳೆಯಬೇಕು ∆e ಅಂತಹ ಯಾವುದೇ ಸಣ್ಣ ದೋಷ ಇರಬಾರದು ಆದರೆ ∆e 2 ವೋಲ್ಟ್ ಆಗಿರುತ್ತದೆ ಏಕೆಂದರೆ ಪ್ರತಿ brush ಬ್ರಷ್ 1 ವೋಲ್ಟ್ ಗೆ ಅದಕ್ಕಾಗಿಯೇ ಅದನ್ನು 1 22V ಎಂದು ಬರೆಯಲಾಗುತ್ತದೆ ಕರ್ಸರ್ ನೋಡಿ 1 2 ವೋಲ್ಟ್ ಅಂದರೆ 230 40 0 1 2 ಈಗ ನಾವು Eb 224 ವೋಲ್ಟ್ ಪಡೆಯುತ್ತೇವೆ ಮತ್ತು ನಮಗೆ Eb ∅ Z n60 PA ಸಹ ತಿಳಿದಿದೆ 05 weber ವೆಬರ್ Z 410 n 60 P ಲ್ಯಾಪ್ ಸಂಪರ್ಕವಾಗಿದೆ ಆದ್ದರಿಂದ A P ಆದ್ದರಿಂದ 6 6 224V ಆದ್ದರಿಂದ n 655 6 rpm ಆರ್ ಪಿಎಂ ಇದು ಉತ್ತರವಾಗಿದೆ ಆದ್ದರಿಂದ ಈ ಸಮಸ್ಯೆ ತುಂಬಾ ಸರಳ ಸಮಸ್ಯೆಯಾಗಿದೆ ನಾವು ಈ ಕೋರ್ಸ್ ನ ಪರಿಕಲ್ಪನೆಗಳನ್ನು ನೆನಪಿನಲ್ಲಿಡಬೇಕು ನನ್ನ ಪ್ರಕಾರ ಸ್ವಲ್ಪ ಚರ್ಚಿಸಿದ್ದೇವೆ ಈ ಕೋರ್ಸ್ ಪೂರ್ಣಗೊಂಡಿದೆ ವಿಶೇಷವಾಗಿ ಮೊದಲ ವರ್ಷದ ಮಟ್ಟದಲ್ಲಿ single phase transformer ಸಿಂಗಲ್ ಫೇಸ್ ಟ್ರಾನ್ಸ್ ಫಾರ್ಮರ್ ಅನ್ನು ಕವರ್ ಮಾಡಲಾಗಿದೆ induction machine ಇಂಡಕ್ಷನ್ ಮಷಿನ್ ಮತ್ತು DC motor ಮೋಟರ್ ಅನ್ನು ಚರ್ಚಿಸಲಾಗಿದೆ ನಾನು ವಿವರಗಳನ್ನು ಪರಿಶೀಲಿಸಿಲ್ಲ ಅದನ್ನು ಪರಿಗಣಿಸಿ ಇದು ಮೊದಲ ವರ್ಷದ ಮಟ್ಟದಲ್ಲಿದೆ ಯಾರಾದರೂ ಈ course ಕೋರ್ಸ್ ತೆಗೆದುಕೊಳ್ಳಬಹುದು ಆದರೆ ಇದು ಕೇವಲ ಮೂಲಭೂತ ವಿಷಯ ನಾವು ವಿವರವಾಗಿ ಏನನ್ನೂ ಚರ್ಚಿಸಿಲ್ಲ